ಕಪ್ಪು ದೇಹ ವಿಕಿರಣ II ಶಕ್ತಿಯ ಸಾಂದ್ರತೆಯ ದೃಷ್ಟಿಯಿಂದ ವಿಕಿರಣದ ಇನ್ಟೆನ್ಸಿಟಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಕಪ್ಪು ದೇಹವನ್ನು ಗೋಳಾಕಾರದ ಕ್ಯಾವಿಟಿ ಯಾಗಿ ವ್ಯಾಖ್ಯಾನಿಸಿದ್ದೇವೆ ಮತ್ತು ಕಪ್ಪು ದೇಹದ ವಿಕಿರಣವನ್ನು ಅಧ್ಯಯನ ಮಾಡಲು ಬಯಸಿದರೆ ಗೋಳಾಕಾರದ ಕ್ಯಾವಿಟಿಯಿಂದ ಹೊರಬರುವ ವಿಕಿರಣವನ್ನು ಅಧ್ಯಯನ ಮಾಡಬಹುದು ಎಂದು ಮನಗೊಂಡಿದ್ದೇವೆ ಈಗ ನಾನು ಗೋಳಾಕಾರದ ಕ್ಯಾವಿಟಿಯನ್ನು ತೆಗೆದುಕೊಂಡಾಗ ಕ್ಯಾವಿಟಿಯ ಶಕ್ತಿ ಸಾಂದ್ರತೆಯನ್ನು u ಎಂದು ವ್ಯಾಖ್ಯಾನಿಸಲಿದ್ದೇನೆ ಮತ್ತು ಶಕ್ತಿಯ ಸಾಂದ್ರತೆಯನ್ನು ಹೇಳಿದಾಗ u ಎಂದರೆ ಕ್ಯಾವಿಟಿಯ ವಿಕಿರಣದ ಶಕ್ತಿಯ ಸಾಂದ್ರತೆ ಎಂದರ್ಥ ಹಾಗಾದರೆ ಈ ವಿಕಿರಣ ಎಲ್ಲಿಂದ ಬರುತ್ತದೆ ಒಂದು ದೇಹವನ್ನು T ತಾಪಮಾನಕ್ಕೆ ಬಿಸಿಮಾಡಿದಾಗ ನಮಗೆ ಕ್ಯಾವಿಟಿಯು ವಿಕಿರಣದಿಂದ ತುಂಬುತ್ತದೆ ಎಂಬ ಸಂಗತಿ ಗೊತ್ತಿದೆ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಕಲ್ಲಿದ್ದಲಿನ ಉದಾಹರಣೆಯನ್ನು ಗಮನಿಸಿದಾಗ ಕಲ್ಲಿದ್ದಲುಗಳನ್ನು ಸುಡುವಾಗ ಅಲ್ಲಿರುವ ಕ್ಯಾವಿಟಿಯಿಂದ ಕೆಂಪು ಬೆಳಕು ಹೊರಬರುವುದನ್ನು ನೀವು ನೋಡಬಹುದು ಆದ್ದರಿಂದ ತಾಪಮಾನದೊಂದಿಗೆ ಈ ವಿಕಿರಣವು ಸರಿಯಾಗಿ ಉತ್ಪತ್ತಿಯಾಗುತ್ತದೆ ನಂತರ ಎಲ್ಲಾ ವಿಕಿರಣಗಳಿಂದ ತುಂಬುತ್ತದೆ ಒಂದು ವೇಳೆ ನಾನು ಕ್ಯಾವಿಟಿಯಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿದರೆ ಇಲ್ಲಿಂದ ವಿಕಿರಣ ಹೊರಬರಲು ಪ್ರಾರಂಭವಾಗುತ್ತದೆ ಮತ್ತು ಈ ವಿಕಿರಣದ ಬಗ್ಗೆ ನಾವು ಅಧ್ಯಯನ ಮಾಡುತ್ತೇವೆ U ಮತ್ತು ಕ್ಯಾವಿಟಿಯ ಇಮ್ಮೆರ್ಸಿವ್ ಪವರ್ ನಡುವಿನ ಸಂಬಂಧವೇನು ಎಂಬುದು ನನ್ನ ಮುಂದಿನ ಪ್ರಶ್ನೆ ನಾವು ಏಕೆ ಈ ಎರಡರ ನಡುವಿನ ಶಕ್ತಿಯನ್ನು ನೋಡುತ್ತೇವೆ ಎಂದರೆ ನಾವು ನಿಧಾನವಾಗಿ U ಅನ್ನು ಅವಲಂಬಿಸಿರುವ ಇಮ್ಮೆರ್ಸಿವ್ ಪವರ್ ನಿರ್ಮಿಸುತ್ತೇವೆ ಮತ್ತು ಅಂತಿಮವಾಗಿ u ಅನ್ನು ಅಧ್ಯಯನ ಮಾಡುವುದು ಇಮ್ಮೆರ್ಸಿವ್ ಪವರ್ ಅಧ್ಯಯನ ಮಾಡಿದಂತೆಯೇ ಸರಿ ಒಂದು ವೇಳೆ ನೀವು ಕ್ಯಾವಿಟಿಯಿಂದ ಹೊರಬರುವ ವಿಕಿರಣವನ್ನು ಅರ್ಥಮಾಡಿಕೊಳ್ಳಲು ಹೋದರೆ ನೀವು ಕ್ಯಾವಿಟಿಯೊಳಗಿನ ಶಕ್ತಿಯನ್ನು ಹೊರಸೂಸುವ ಆಂದೋಲಕಗಳ ಬಗ್ಗೆ ಅರ್ಥವಾಗುತ್ತದೆ ಆದ್ದರಿಂದ ನಾವು ಈ ಎಲ್ಲಾ ಪ್ರಮಾಣಗಳನ್ನು ಸಂಬಂಧಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಸಂಬಂಧವನ್ನು ಕಂಡುಕೊಳ್ಳೋಣ ನಾನು ಒಂದು ಕ್ಯಾವಿಟಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಈ ರಂಧ್ರವು a ಪ್ರದೇಶವನ್ನು ಹೊಂದಿದೆ ಮತ್ತು ಎಷ್ಟು ವಿಕಿರಣವು ಹೊರಬರುತ್ತದೆ ಎಂಬುದನ್ನು ಪರಿಗಣಿಸಿಲಾಗುತ್ತದೆ ಆದ್ದರಿಂದ ಪ್ರದೇಶಕ್ಕೆ ಲಂಬವಾಗಿವನ್ನು ಪರಿಗಣಿಸಿದರೆ ಒಂದು ಘನ ಕೋನದ d ನಲ್ಲಿ ಎಂಬ ಕೋನವನ್ನು ನೋಡುತ್ತೇವೆ ಜೊತೆಗೆ ನಾನು ಎಷ್ಟು ವಿಕಿರಣವನ್ನು ಸಂಗ್ರಹಿಸುತ್ತೇನೆ ಎಂದು ಗಮನಿಸುತ್ತೇವೆ ಆದ್ದರಿಂದ ನಾನು ಅದನ್ನು ನಿಧಾನವಾಗಿ ನಿರ್ಮಿಸುವುದಾದರೆ ಅದರ ಸಂಪೂರ್ಣ ಚಿತ್ರವನ್ನು ಪುನ ನೆನಪಿಸಿ ನಿರ್ಮಿಸಬಹುದು ಒಂದು ಕ್ಯಾವಿಟಿಯನ್ನು ಪರಿಗಣಿಸಿ ಅದರಲ್ಲಿ ನಾನು ಘನ ಕೋನವನ್ನು ನೋಡುತ್ತಿದ್ದೇನೆ ನಾನು r ಎಂಬ ದೂರದಿಂದ ನೋಡುವಾಗ ಅದರಲ್ಲಿ r ನ್ನು ಸಣ್ಣ ಪರಿಮಾಣವನ್ನು ಪರಿಗಣಿಸಿದರೆ V ಎಂಬ ಮಬ್ಬಾದ ಪ್ರದೇಶವು d r2rಗೆ ಸಮವಾಗಿರುತ್ತದೆ ಇದರೊಳಗಿನ ವಿಕಿರಣ ಶಕ್ತಿಯು dr2ru ಸಮವಾಗಿರುತ್ತದೆ ಅದು ಅದರೊಳಗಿನ ವಿಕಿರಣ ಸಾಂದ್ರತೆಯಾಗಿದೆ ಮತ್ತು ಇದು ಐಸೊಟ್ರೊಪಿಕ್ ಏಕೆಂದರೆ ಈ ವಿಕಿರಣವು ಸುತ್ತಲೂ ಹೋಗುತ್ತಿದೆ ಆದ್ದರಿಂದ ಈ ವಿಕಿರಣವು ಈ ಪ್ರದೇಶದಿಂದ ಸುತ್ತಲೂ ಘನ ಕೋನಕ್ಕೆ ಹೋಗುತ್ತಿದೆ ಆದ್ದರಿಂದ ಈ ವಿಕಿರಣವು ಪ್ರದೇಶದ ರಂಧ್ರಕ್ಕೆ ಬರುವ ಸಂಭವನೀಯತೆಯು V4π ಘನ ಕೋನಕ್ಕೆ ಸಮನಾಗಿರುತ್ತದೆ ಏಕೆಂದರೆ 4π ಎಂಬುದು ಘನ ಕೋನವಾಗಿದ್ದು ಇದರಲ್ಲಿ ವಿಕಿರಣವು ಪ್ರವೇಶಿಸುತ್ತದೆ ಆದ್ದರಿಂದ ನಾನು ಘನ ಕೋನದ ಆನ್ ಪಾಯಿಂಟ್ಗಳು ಮತ್ತು ವಾಲ್ಯೂಮ್ V 4π ಅನ್ನು ಲೆಕ್ಕ ಹಾಕಿದರೆ ಅದು ಸಂಭವನೀಯತೆಯಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಪರಿಗಣಿಸುವುದೇ ಉತ್ತಮ ಇಲ್ಲಿ ಒಂದು ಕ್ಯಾವಿಟಿಯನ್ನು ತೆಗೆದುಕೊಳ್ಳೋಣ ಮಬ್ಬಾದ ಪ್ರದೇಶವು a ಆಗಿರುತ್ತದೆ ಆದ್ದರಿಂದ ಇದರ ಲಂಬ ಅಡ್ಡ ವಿಭಾಗ a ಏಕೆಂದರೆ θ ಕೋನವು ಲಂಬ ಅಡ್ಡ ವಿಭಾಗವಾಗಿದೆ ಇದು ಸಹ ಇಲ್ಲಿ θ ಆಗಿದೆ ಆದ್ದರಿಂದ ನಾನು ಅದನ್ನು ದೊಡ್ಡದಾಗಿಸಿದರೆ ಇದು a ಮತ್ತು ಲಂಬ ಅಡ್ಡ ವಿಭಾಗವಿರುವ ಕೋನವು θ ಆಗುತ್ತದೆ ಆದ್ದರಿಂದ ಇದು cosθ ಆಗಿರುತ್ತದೆ ಹಾಗಾಗಿ a ಇಂದ ಮಾಡಿದ ಘನ ಕೋನವು cosθr2ಆಗಿರುತ್ತದೆ ನಾನು ಮಾತನಾಡುವ ವಿಕಿರಣದ ಸಂಭವನೀಯತೆಯು cosθ4πr2 ಆಗಿರುತ್ತದೆ ಈಗ ನಾವು V ಯಿಂದ a ಪ್ರದೇಶಕ್ಕೆ ಬರುವ ವಿಕಿರಣದ ಪ್ರಮಾಣವು cosθ4πr2 ಪಟ್ಟು ಸಂಭವನೀಯವಾಗಿರುತ್ತದೆ ವಿಕಿರಣದ ಪ್ರಮಾಣವು dr2ru ಆಗಿರುತ್ತದೆ ನಾನು ಇಲ್ಲಿ r2ಅನ್ನು ರದ್ದು ಮಾಡಲಿದ್ದೇನೆ ಇದು au4πcosθdΩΔr ಆಗಿರುತ್ತದೆ ಈಗ t ಸಮಯದಲ್ಲಿ rct ಯಲ್ಲಿರುವ ಎಲ್ಲಾ ವಿಕಿರಣಗಳು a ನಿಂದ ದೂರಕ್ಕೆ c t ಪ್ರದೇಶಕ್ಕೆ ಬರುತ್ತದೆ t ಸಮಯದಲ್ಲಿ ಹೊರಬರುವ ಒಟ್ಟು ವಿಕಿರಣವು au4πcosθct ಆಗಿರುತ್ತದೆ ಇಲ್ಲಿ c ಎಂಬುದು ಬೆಳಕಿನ ವೇಗ ನಾನು ಈ ರೀತಿಯ ಕ್ಯಾವಿಟಿಯನ್ನು ಹೊಂದಿದ್ದರೆ a ಪ್ರದೇಶವಾಗಿರುತ್ತದೆ Eau4πdct ನಿಂದ ಕೋನದಿಂದ ಬರುವ ವಿಕಿರಣವು Et1au4πcd ಆಗಿರುತ್ತದೆ ಮತ್ತು ನಾನು ಎಲ್ಲಾ ಕಡೆಯಿಂದ ಬರುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ಇಲ್ಲಿ d ಇಂದ ಸಂಯೋಜಿಸಬೇಕಾಗಿದೆ ಆದ್ದರಿಂದ ಯುನಿಟ್ ಪ್ರದೇಶಕ್ಕೆ ಒಟ್ಟು ಶಕ್ತಿಯು 1aEt ಇಡೀ ವಿಷಯದ ಮೇಲೆ ಸಂಯೋಜಿಸಲ್ಪಡುತ್ತದೆ u4πc u d dϕdcosθ ಗೆ ಸಮ ಆಗಿರುತ್ತದೆ ನಾನು ಇಲ್ಲಿ cos ಅನ್ನು ಮರೆತಿದ್ದೇನೆ ಇಲ್ಲಿ cos u4π c ಆಗಿರುತ್ತದೆಇಲ್ಲಿ dϕ 0 ರಿಂದ 2 ರವರೆಗೆ ಸಂಯೋಜನೆಗೊಳ್ಳುತ್ತದೆ ಮತ್ತು cos 0 ರಿಂದ 1 cosθd cosθ ಗೆ ಸಂಯೋಜಿಸುತ್ತದೆ ಇದು u4πc2π12 ಎಂಬುದು uc4 ಆಗಿರುತ್ತದೆ ಪ್ರತಿ ಯುನಿಟ್ ಪ್ರದೇಶಕ್ಕೆ ಬರುವ ಒಟ್ಟು ಶಕ್ತಿಯ ಇನ್ಟೆನ್ಸಿಟಿಯು ಹೊರಸೂಸುವ ಶಕ್ತಿಗೆ ಸಮನಾಗಿರುತ್ತದೆ ಮತ್ತು ನಾನು ಇದನ್ನು ಕ್ಯಾವಿಟಿ ಎಂದು ಬರೆಯಬಹುದು ಏಕೆಂದರೆ ಇದು ಕಪ್ಪು ದೇಹದ ಹೊರಸೂಸುವ ಶಕ್ತಿಯಾಗಿದೆ ಆದ್ದರಿಂದ ನಾವು ತೀರ್ಮಾನಿಸುವುದು ಏನೆಂದರೆ ಕಪ್ಪು ಬಣ್ಣಕ್ಕೆ ಪ್ರತಿ ಯುನಿಟ್ ಸಮಯಕ್ಕೆ ಪ್ರದೇಶದ ಮೇಲೆ ಕ್ಯಾವಿಟಿಯೂ ಹೊರಸೂಸುವ ಶಕ್ತಿಯಿಂದ ಪ್ರತಿನಿಧಿಸುವ ದೇಹವು 4 ರಿಂದ uc ಆಗಿದೆ ಇಲ್ಲಿ u ಶಕ್ತಿಯ ಸಾಂದ್ರತೆ ಮತ್ತು c ಎಂಬುದು ಬೆಳಕಿನ ವೇಗ